ಪ್ರೀತಿಯ ಸಹಭಾಗಿಗಳಿಗೆ ನಾಲ್ಕನೇ ವಾರದ ಮೂರನೇ ಘಟಕಕ್ಕೆ ಸ್ವಾಗತ ಈ ಘಟಕದಲ್ಲಿ ಇತರೆ ಜನರ ಚಲನೆಯ ಸಂಕೇತಗಳನ್ನು ಅರ್ಥಮಾಡಿಕೊಳ್ಳಲು ಕ್ರೊಮ್ಯಾಟಿಕ್ಸ್ ಆಲ್ಫಟಿಕ್ಸ್ ಹಾಗೂ ದೈಹಿಕ ನೋಟದ ಪ್ರಾಮುಖ್ಯತೆಯನ್ನು ಕುರಿತು ಚರ್ಚಿಸಲಿದ್ದೇವೆ ಕ್ರೊಮ್ಯಾಟಿಕ್ಸ್ ಹಾಗೂ ಆಲ್ಫಟಿಕ್ಸ್ ಇತ್ತೀಚೆಗೆ ಉದಯಿಸಿದ ಅಮೌಖಿಕ ಸಂವಹನದ ಉಪವಿಭಾಗಗಳಾಗಿವೆ ರೇ ಬರ್ಡ್ ವಿಷನ್ ಅಥವಾ ಹಾಲ್ ರವರ ಪ್ರಾರಂಭಿಕ ಚರ್ಚೆಗಳು ಇವುಗಳನ್ನು ಒಳಗೊಂಡಿರಲಿಲ್ಲ ಕ್ರೊಮ್ಯಾಟಿಕ್ಸ್ ಎನ್ನುವುದು ನಾವು ವಿವಿಧ ಬಣ್ಣಗಳಿಗೆ ಪ್ರತಿಕ್ರಿಯಿಸುವ ರೀತಿಯಾಗಿದೆ ದೃಶ್ಯ ಪ್ರಜ್ಞೆಯು ಸಕ್ರಿಯವಾಗಿಯೂ ಜೊತೆಗೆ ನಿಷ್ಕ್ರಿಯವಾಗಿಯೂ ಬಳಕೆಯಾಗುತ್ತದೆ ಕ್ರೊಮ್ಯಾಟಿಕ್ಸ್ ಬಣ್ಣಗಳ ಮುಖೇನ ಸಂದೇಶವನ್ನು ಸಂವಹಿಸುತ್ತದೆ ಇದುವರೆಗೂ ಈ ಕ್ಷೇತ್ರದಲ್ಲಿ ಹೆಚ್ಚಿನ ಕಾರ್ಯವಾಗದಿದ್ದರೂ ಇದು ಅಮೌಖಿಕ ಸಂವಹನದ ಪ್ರಮುಖ ಅಂಶವಾಗಿದೆ ನಮ್ಮ ದೃಶ್ಯ ಪ್ರಜ್ಞೆಯನ್ನು ಸಕ್ರಿಯವಾಗಿ ಹಾಗೂ ನಿಷ್ಕ್ರಿಯವಾಗಿ ಬಳಸಬಹುದಾದುದರಿಂದ ಅಮೌಖಿಕ ಸಂವಹನದ ಇತರೆ ಅಂಶಗಳಂತೆ ಇದರ ಪ್ರತಿಕ್ರಿಯೆಗಳು ತಕ್ಷಣದ ಹಾಗೂ ಅಜಾಗೃತ ರೀತಿಯದ್ದಾಗಿವೆ ಬಣ್ಣಗಳು ಸಾಂಸ್ಕೃತಿಕ ಅರ್ಥಗಳನ್ನು ಹೊಂದಿದ್ದು ವಿವಿಧ ಸಂಸ್ಕೃತಿಗಳ ವಿವಿಧ ಗುಣಲಕ್ಷಣಗಳನ್ನು ಮತ್ತು ಗ್ರಹಿಕೆಗಳನ್ನು ಪ್ರತಿನಿಧಿಸುತ್ತವೆ ಒಂದು ಸಂಸ್ಕೃತಿಯಲ್ಲಿ ಒಂದು ನಿರ್ದಿಷ್ಟ ಅರ್ಥವನ್ನು ನೀಡುವ ಒಂದು ಬಣ್ಣ ಮತ್ತೊಂದು ಸಂಸ್ಕೃತಿಯಲ್ಲಿ ಬೇರೆಯದೇ ಅರ್ಥವನ್ನು ನೀಡಬಹುದು ಉದಾಹರಣೆಗೆ ಕೆಲವು ದೇಶಗಳಲ್ಲಿ ಕಪ್ಪು ಶೋಕವನ್ನು ಸೂಚಿಸುವ ಬಣ್ಣವಾದರೆ ಮತ್ತೆ ಕೆಲವು ಸಂಸ್ಕೃತಿಗಳಲ್ಲಿ ಬಿಳಿ ಬಣ್ಣ ಇಂತಹ ದುರದೃಷ್ಟಕರ ಸಂದರ್ಭಗಳಲ್ಲಿ ಸೂಕ್ತವೆಂದು ಭಾವಿಸಲಾಗುತ್ತದೆ ಪರಸ್ಪರರ ಹಾಗೂ ವ್ಯಾವಹಾರಿಕ ಸಂವಹನದ ಸಂದರ್ಭದಲ್ಲಿ ವಿವಿಧ ಬಣ್ಣಗಳನ್ನು ಅರ್ಥೈಸಿಕೊಳ್ಳುವ ಮತ್ತು ಅವುಗಳಿಗೆ ಪ್ರತಿಕ್ರಿಯಿಸುವ ನಿಟ್ಟಿನಲ್ಲಿ 2 ರೀತಿಯ ಪ್ರತಿಕ್ರಿಯೆಗಳನ್ನು ಕಾಣಬಹುದು ಪ್ರಾಥಮಿಕವಾಗಿ ಬಣ್ಣಗಳನ್ನು ನಮ್ಮ ಸುತ್ತಮುತ್ತಲಿನ ಉದಾಹರಣೆಗೆ ಕಛೇರಿಯಂತಹ ಜಾಗದ ವಿನ್ಯಾಸದಲ್ಲಿ ಕಾಣುತ್ತೇವೆ ಬಣ್ಣಗಳು ಪ್ರಮುಖ ಪಾತ್ರವನ್ನು ನಿರ್ವಹಿಸುವುದರಿಂದ ವ್ಯವಹಾರ ಹಾಗೂ ವೃತ್ತಿ ಜಗತ್ತಿನ ಮೇಲೆ ಅವುಗಳು ಹಿಡಿತವನ್ನು ಹೊಂದಿವೆ ಎಂದು ಹೇಳಬಹುದು ಮಾರುಕಟ್ಟೆ ಕ್ಷೇತ್ರದಲ್ಲಿ ಒಂದು ಬ್ರಾಂಡ್ ನ ಲೋಗೋ ತಯಾರಿಸುವಾಗ ಬಣ್ಣವೇ ಪ್ರಧಾನವಾಗುತ್ತದೆ ಒಂದು ಬ್ರಾಂಡ್ ನ ಲೋಗೋದಲ್ಲಿ ಹಲವು ರೀತಿಯ ಚಾಕ್ಷುಷ ಸಂಕೇತಗಳು ಆಕಾರಗಳು ಸಂಖ್ಯೆಗಳು ಹಾಗೂ ಪದಗಳಿದ್ದರೂ ಅಲ್ಲಿ ಬಳಸಿರುವ ಬಣ್ಣವನ್ನೇ ಸಾಮಾನ್ಯವಾಗಿ ನಾವು ನೆನಪಿನಲ್ಲಿಟ್ಟುಕೊಳ್ಳುತ್ತೇವೆ ಲೋಗೋದಲ್ಲಿ ಬಳಸುವ ಬಣ್ಣವು ಬ್ರಾಂಡ್ ನ ಗುರುತಿಸುವಿಕೆಯನ್ನು ಶೇಕಡ 80ರಷ್ಟು ಹೆಚ್ಚಿಸುತ್ತದೆ ಪ್ರಾಯೋಗಿಕವಾಗಿ ನೋಡುವುದಾದರೆ ಸರಿಯಾಗಿ ಯೋಚಿಸಿ ಜಾಣತನದಿಂದ ಉಪಯೋಗಿಸಲಾದ ಬಣ್ಣವು ನಿರ್ದಿಷ್ಟ ಬ್ರಾಂಡ್ ಒಂದನ್ನು ಗುಂಪಿನಲ್ಲಿ ಎದ್ದುಕಾಣುವಂತೆ ಮಾಡುತ್ತದೆ ಬ್ರಾಂಡ್ ಹಾಗೂ ಬಣ್ಣಗಳ ನಡುವಿನ ಸಂಬಂಧವು ಸಂದರ್ಭಕ್ಕೆ ತಕ್ಕಂತೆ ಬಳಸಲಾದ ಬಣ್ಣದ ಆಧಾರದ ಮೇಲೆ ನಿಂತಿದೆ ಬಣ್ಣಗಳು ಮಾರುಕಟ್ಟೆ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ನಮ್ಮ ಉಡುಗೆ ತೊಡುಗೆ ನಾವು ಆರಿಸುವ ಉಪಕರಣಗಳು ಉಡುಗೊರೆಗಳನ್ನು ಇಡುವ ಪೊಟ್ಟಣಗಳಲ್ಲಿಯೂ ಪ್ರಧಾನ ಪಾತ್ರ ನಿರ್ವಹಿಸುತ್ತವೆ ಉದ್ದೇಶಪೂರ್ವಕ ಸಂದೇಶಗಳನ್ನು ಅನುದ್ದಿಷ್ಟ ವಾಗಿಯೂ ರವಾನಿಸಬಹುದು ಸಂಸ್ಕೃತಿಗಳ ನಡುವಿನ ಅಂತರ್ ಸಂಬಂಧದ ಪ್ರಾಮುಖ್ಯತೆಯನ್ನು ಅರ್ಥೈಸಿಕೊಳ್ಳಬೇಕಾಗುತ್ತದೆ ಒಂದು ಸಂಸ್ಥೆಯ ವೃತ್ತಿ ಸಂಸ್ಕೃತಿಯ ಮೇಲೆ ಬಣ್ಣ ಪ್ರಭಾವ ಬೀರುವುದಲ್ಲದೆ ಸಂಸ್ಥೆಯೊಂದು ವಿವಿಧ ಬಣ್ಣಗಳ ಸಹಾಯದಿಂದ ತನ್ನ ಗುರುತಿನ ಛಾಪನ್ನು ಮೂಡಿಸಬಹುದು ನಟಾಲಿಯಾ ಬೊಯ್ಡ್ ಅಮೇರಿಕಾದ ಪ್ಯಾಕೇಜಿಂಗ್ ವ್ಯಾಪಾರದಲ್ಲಿ ಬಣ್ಣಗಳ ಸಾಂಸ್ಕೃತಿಕ ಸಹಭಾಗಿತ್ವದ ಕುರಿತು ವ್ಯಾಖ್ಯಾನಿಸುತ್ತಾರೆ ಬೆಚ್ಚಗಿನ ಬಣ್ಣಗಳಾದ ಕೆಂಪು ಕಿತ್ತಳೆ ಹಳದಿ ಮುಂತಾದವುಗಳು ಉದ್ವೇಗ ಹಸಿವು ಪ್ರಚೋದನೆಯನ್ನು ಹೆಚ್ಚಿಸುತ್ತವೆ ಕೆಂಪು ಮತ್ತು ಹಳದಿ ಬಣ್ಣಗಳು ಹಸಿವನ್ನು ಹೆಚ್ಚಿಸುವುದರಿಂದ ಫಾಸ್ಟ್ ಫುಡ್ ಸರಣಿಗಳಲ್ಲಿ ಈ ಬಣ್ಣಗಳ ಸಂಯೋಜನೆಯನ್ನು ಆಯ್ದುಕೊಳ್ಳಲಾಗುತ್ತದೆ ಇನ್ನು ತಣ್ಣನೆಯ ಬಣ್ಣಗಳು ಹಿತಕರ ಭಾವವನ್ನು ತನ್ಮೂಲಕ ಯೋಜನಾ ಪ್ರಕ್ರಿಯೆಯನ್ನು ಉತ್ತೇಜಿಸುವುದರಿಂದ ಆ ಬಣ್ಣಗಳಿಗೆ ರೆಸ್ಟೋರಾಂಟ್ ಗಳ ಒಳಾಂಗಣ ವಿನ್ಯಾಸದಲ್ಲಿ ಆದ್ಯತೆ ಹೆಚ್ಚು ನಾವು ಮಾಡುವ ಬಣ್ಣಗಳ ಆಯ್ಕೆ ಇತರರೆಡೆಗೆ ನಮ್ಮ ವರ್ತನೆಯನ್ನು ಸೂಚಿಸುತ್ತದೆ ಜೊತೆಗೆ ನಮ್ಮ ಸುತ್ತಮುತ್ತ ಕಂಡುಬರುವ ಬಣ್ಣ ನಮ್ಮ ಮಾನಸಿಕ ಸ್ಥಿತಿಯ ಮೇಲು ಪ್ರಭಾವ ಬೀರುತ್ತದೆ ಕಾರ್ಯಸ್ಥಳದಲ್ಲಿ ಮನಸ್ಸಿಗೆ ಹಿತನೀಡುವ ಬಣ್ಣಗಳನ್ನು ಬಳಸಿದ್ದಾರೆ ಅವು ನಮ್ಮಲ್ಲಿ ಸಕಾರಾತ್ಮಕ ಪರಿಣಾಮ ಬೀರುವುದಲ್ಲದೆ ಬಹಳ ಕಾಲದವರೆಗೆ ಕಚೇರಿಯ ಕೆಲಸಗಳಲ್ಲಿ ಗಮನ ಕೇಂದ್ರೀಕರಿಸಲು ಸಹಕರಿಸುತ್ತವೆ ಅಸಮರ್ಪಕ ಬಣ್ಣಗಳ ಬಳಕೆ ಉದ್ಯೋಗಿಗಳಲ್ಲಿ ಕಣ್ಣು ನೋವು ಅಥವಾ ತಲೆನೋವಿಗೆ ಕಾರಣವಾಗಬಹುದು ಅಷ್ಟೇ ಅಲ್ಲದೆ ಆಯಾಸವನ್ನು ಉಂಟುಮಾಡಬಹುದು ಶೇಕಡಾ 80ರಷ್ಟು ಉದ್ಯೋಗಿಗಳು ತಮ್ಮ ಸುತ್ತಮುತ್ತ ಬಳಸಿರುವ ಬಣ್ಣ ತಮ್ಮ ಭಾವನೆಗಳು ಹಾಗೂ ಕಾರ್ಯನಿರ್ವಹಣೆಯ ಮೇಲೆ ಪ್ರಮುಖ ಪರಿಣಾಮ ಬೀರುತ್ತದೆ ಎಂದು ನಂಬುತ್ತಾರೆ ಎಂಬುದನ್ನು ವರ್ಣ ಮನಶಾಸ್ತ್ರಜ್ಞರಾದ ಡಾಕ್ಟರ್ ಡೇವಿಡ್ ಲೆವಿಸ್ ತಮ್ಮ ಸಂಶೋಧನೆಯಲ್ಲಿ ಕಂಡು ಕೊಂಡಿರುವುದನ್ನು ಇಲ್ಲಿ ಉಲ್ಲೇಖಿಸಲು ಬಯಸುತ್ತೇನೆ ಸರಿಯಾಗಿ ಯೋಚಿಸಿ ಬಳಸಿದ ಬಣ್ಣಗಳು ಉದ್ಯೋಗಿಗಳಲ್ಲಿ ಸಕಾರಾತ್ಮಕ ಭಾವನೆಗಳನ್ನು ಮೂಡಿಸುವ ಮೂಲಕ ಅವರಲ್ಲಿ ಸೃಜನಶೀಲತೆ ಹಾಗೂ ನವೀನ ಯೋಚನೆಗಳನ್ನು ಉತ್ತೇಜಿಸಲು ಸಹಕಾರಿಯಾಗುತ್ತವೆ ಬಣ್ಣಗಳು ಮನಃಶಾಸ್ತ್ರೀಯ ಸಂಬಂಧವನ್ನು ಹೊಂದಿರುವ ಕಾರಣ ಕೆಲವು ಸಂವಹನಾತ್ಮಕ ಮೌಲ್ಯಗಳನ್ನು ಒಳಗೊಂಡಿವೆ ಎಂಬುದನ್ನು ಅರ್ಥೈಸಿಕೊಳ್ಳಬಹುದು ಉದಾಹರಣೆಗೆ ಗ್ರೀನ್ ರೂಮ್ ನಲ್ಲಿ ನಿರ್ವಹಿಸುವ ಕಾರ್ಯಚಟುವಟಿಕೆಗಳು ಆರಾಮದಾಯಕವಾಗಿರುತ್ತದೆ ನೀಲಿಬಣ್ಣದ ಜಿಮ್ ಗಳಲ್ಲಿ ತೂಕ ಎತ್ತುವ ಪಟುಗಳು ಉತ್ತಮ ಪ್ರದರ್ಶನ ನೀಡುತ್ತಾರೆ ಇವೆಲ್ಲವುಗಳಿಗಿಂತ ವೃತ್ತಿ ಜಗತ್ತಿನಲ್ಲಿ ನಾವು ತೊಡುವ ಉಡುಗೆ ತೊಡುಗೆಗಳ ಬಣ್ಣಗಳ ಆಯ್ಕೆಯು ನಮ್ಮ ವ್ಯಕ್ತಿತ್ವವನ್ನು ಹಾಗೂ ಇತರರೆಡೆಗೆ ನಮ್ಮ ವರ್ತನೆಯನ್ನು ಪ್ರತಿಬಿಂಬಿಸುತ್ತದೆ ಕಾರ್ಯಸ್ಥಳದಲ್ಲಿ ಸಹೋದ್ಯೋಗಿಗಳು ಹಾಗೂ ಮಾಲೀಕರ ಮೇಲೆ ಉತ್ತಮ ಪ್ರಭಾವ ಬೀರಲು ತನ್ಮೂಲಕ ಔದ್ಯೋಗಿಕವಾಗಿ ಮುನ್ನಡೆಯಲು ನಾವು ತೊಡುವ ಬಣ್ಣಗಳು ಸಹಕಾರ ನೀಡುತ್ತವೆ ಎಂಬುದು ವಿವಿಧ ವರ್ಣ ಮನಶಾಸ್ತ್ರಜ್ಞರ ಅಭಿಪ್ರಾಯ ಈ ಅಂಶವು ವೃತ್ತೀಯ ಬದುಕಿನಲ್ಲಿ ಸೂಕ್ತವೆನಿಸುವ ಬಣ್ಣಗಳು ಯಾವುವು ಎಂಬ ತಾರ್ಕಿಕ ಪ್ರಶ್ನೆಯನ್ನು ಮುಂದಿಡುತ್ತದೆ ಗಾಢ ಬಣ್ಣಗಳು ಅಧಿಕಾರಯುತ ಪ್ರಜ್ಞೆಯನ್ನು ರವಾನಿಸಿದರೆ ತಿಳಿ ಬಣ್ಣಗಳು ಎಲ್ಲರೂ ತಲುಪಲು ಯೋಗ್ಯರು ಎಂಬಂತೆ ಚಿತ್ರಿಸುತ್ತದೆ ಕಪ್ಪು ಅಥವಾ ನೀಲಿ ವೃತ್ತೀಯ ತೊಡುಗೆಗಳಲ್ಲಿ ಲಿಂಗಭೇದವಿಲ್ಲದೆ ಎಲ್ಲರಿಗೂ ಒಪ್ಪುವ ಬಣ್ಣಗಳು ಎಂಬುದು ಹಲವು ಸಂಶೋಧನೆಗಳಲ್ಲಿ ಕಂಡುಬಂದಿರುವ ಒಮ್ಮತದ ಸಲಹೆ ಕೆಲವು ಮನಶಾಸ್ತ್ರಜ್ಞರು ಬೂದು ಬಣ್ಣವನ್ನು ಸೂಚಿಸಿದರೂ ಬಹುಪಾಲು ಮಂದಿ ಒಲವು ವ್ಯಕ್ತಪಡಿಸುವುದು ಕಪ್ಪು ಅಥವಾ ನೀಲಿ ಬಣ್ಣಗಳ ಕಡೆಗೆ ಈ ಬಣ್ಣಗಳು ಅಧಿಕಾರ ಮತ್ತು ಶಕ್ತಿಯ ಗುಣಗಳಿಗೆ ಸಂಬಂಧಿಸಿದವುಗಳಾಗಿವೆ ಅದರಲ್ಲೂ ಸಕಾರಾತ್ಮಕ ಆಕ್ರಮಣಶೀಲತೆಯನ್ನು ಕಪ್ಪು ಬಣ್ಣ ಪ್ರತಿಪಾದಿಸುತ್ತದೆ ಸಮವಸ್ತ್ರಕ್ಕೆ ಬಳಸಿದ ಬಣ್ಣ ಹಾಗೂ ಉದ್ಯೋಗಿಗಳ ನಡವಳಿಕೆ ಜೊತೆಗೆ ನಿರ್ದಿಷ್ಟ ಬಣ್ಣದ ವಸ್ತ್ರ ಧರಿಸಿದ ಉದ್ಯೋಗಿಯ ಕುರಿತು ಗ್ರಾಹಕನ ವರ್ತನೆ ಇವುಗಳ ನಡುವಿನ ಸಂಬಂಧವನ್ನು ಕುರಿತು ಯೋಚಿಸಬೇಕು ಎಂದು ಸಂಶೋಧಕರು ಹೇಳುತ್ತಾರೆ ಕಾರ್ಖಾನೆಗಳು ಯಾವಾಗಲೂ ಈ ಸಂಶೋಧಕರ ಲಾಭ ಪಡೆದುಕೊಳ್ಳುತ್ತವೆ ವಿವಿಧ ಕಾರ್ಖಾನೆಗಳು ತಾವು ಈಡೇರಿಸಿಕೊಳ್ಳಬೇಕಾದ ಹಾಗೂ ರವಾನಿಸಬೇಕಾದ ವಿವಿಧ ಗುರಿಗಳನ್ನು ಹಾಗೂ ಸಂದೇಶಗಳನ್ನು ಹೊಂದಿವೆ ಕಾರ್ಖಾನೆಗಳು ಬ್ರಾಂಡ್ ನ ವಿವಿಧ ರೂಪಗಳನ್ನು ಹೊಂದಿದ್ದು ಒಂದು ಸಂಸ್ಥೆಯೊಳಗೆ ಹಲವು ವಿಭಾಗಗಳು ಹಲವು ಕರ್ತವ್ಯಗಳನ್ನು ನಿಭಾಯಿಸುವುದನ್ನು ಕಾಣಬಹುದು ಅಜಾಗೃತ ಮನಸ್ಸು ಹಾಗೂ ಗಾಢವಾಗಿ ಬೇರೂರಿದ ಭಾವನಾತ್ಮಕ ಪ್ರತಿಕ್ರಿಯೆಗಳನ್ನು ಉತ್ತೇಜಿಸುವ ಮೂಲಕ ಜನರು ಕಾರ್ಯಸ್ಥಳದಲ್ಲಿ ಯೋಚಿಸುವ ವರ್ತಿಸುವ ಹಾಗೂ ಆಯ್ಕೆಮಾಡುವ ಪ್ರಕ್ರಿಯೆಯಲ್ಲಿ ಪ್ರಜ್ಞಾಪೂರ್ವಕ ಪರಿಣಾಮ ಬೀರುವ ವರ್ಣ ಮನಃಶಾಸ್ತ್ರವನ್ನು ಕಾರ್ಖಾನೆಗಳು ಬಳಸಿಕೊಳ್ಳಲು ಇಚ್ಚಿಸುತ್ತವೆ ಸರಿಯಾಗಿ ಬಳಸಿಕೊಂಡರೆ ಕಾರ್ಯಕ್ಷೇತ್ರದಲ್ಲಿ ದಕ್ಷತೆ ಮತ್ತು ಸಕಾರಾತ್ಮಕ ಪ್ರಜ್ಞೆಯನ್ನು ಗಣನೀಯ ಪ್ರಮಾಣದಲ್ಲಿ ಮೂಡಿಸುವ ಅರ್ಹತೆಯನ್ನು ಬಣ್ಣಗಳು ಹೊಂದಿವೆ ಕ್ರೇಟನ್ ವಿಶ್ವವಿದ್ಯಾನಿಲಯ 1999ರಲ್ಲಿ ನಡೆಸಿದ ಅಧ್ಯಯನದ ಪ್ರಕಾರ ನೀಲಿಬಣ್ಣದ ವಿವಿಧ ಛಾಯೆಗಳ ಸಮವಸ್ತ್ರಗಳನ್ನು ಧರಿಸಿದ ಉದ್ಯೋಗಿಗಳು ಶಾಂತವಾಗಿ ಇದ್ದುದ್ದು ಅಷ್ಟೇ ಅಲ್ಲದೆ ತಮ್ಮ ಕೆಲಸ ಹಾಗೂ ಸಾಮರ್ಥ್ಯದ ಬಗ್ಗೆ ಆಶಾದಾಯಕವಾಗಿ ಇರುವುದು ಕಂಡುಬಂದಿದೆ ಸಮವಸ್ತ್ರದ ಬಣ್ಣಗಳ ಆಯ್ಕೆಯು ನಿರ್ದಿಷ್ಟ ವಿಧದ ಅಜಾಗೃತ ಸಂದೇಶಗಳನ್ನು ಸಂವಹಿಸುತ್ತದೆ ಉದಾಹರಣೆಗೆ ವೈದ್ಯಕೀಯ ಸಿಬ್ಬಂದಿ ವೈದ್ಯರು ಪ್ರಯೋಗಶಾಲೆಯ ಕೆಲಸಗಾರರು ಯಾವಾಗಲೂ ಬಿಳಿ ದಿರಿಸಿನಲ್ಲಿ ಇರುತ್ತಾರೆ ಇದು ಪವಿತ್ರತೆ ನೈರ್ಮಲ್ಯ ಹಾಗೂ ಶುಷ್ಕ ಭಾವವನ್ನು ಸಂಕೇತಿಸುತ್ತದೆ ಉತ್ಸಾಹದ ಲಕ್ಷಣವನ್ನು ತುಂಬುವ ಕೆಂಪು ಹಾಗೂ ಆರ್ದ್ರ ಮತ್ತು ಸಂತೋಷದ ಜೊತೆಗೆ ಸಾಂಪ್ರದಾಯಿಕವಾಗಿ ತಳಕು ಹಾಕಿಕೊಂಡಿರುವ ಹಳದಿ ಬಣ್ಣಗಳ ಸಂಯೋಜನೆಯನ್ನು ಮ್ಯಾಕ್ಡೊನಾಲ್ಡ್ಸ್ ಬಳಸಿಕೊಂಡಿದೆ ಈ ಸಂಯೋಜನೆಯನ್ನು ಸಂಶೋಧನೆಗಳು ಕೂಡ ಬೆಂಬಲಿಸಿವೆ ಈ ಚಾರ್ಟ್ ವಿವಿಧ ಬಣ್ಣಗಳು ಸಾಮಾನ್ಯವಾಗಿ ಧ್ವನಿಸುವ ಸಂಕೇತಗಳನ್ನು ತೋರಿಸುತ್ತದೆ ಇವು ಕೇವಲ ಸಾಮಾನ್ಯ ಗ್ರಹಿಕೆಗಳನ್ನು ಆಧರಿಸದೆ ವೈಜ್ಞಾನಿಕ ಸಂಶೋಧನೆಗಳಿಂದಲೂ ಬೆಂಬಲಿಸಲ್ಪಟ್ಟಿವೆ ಈ ಚಾರ್ಟ್ ಪ್ರಧಾನ ಗ್ರಹಿಕೆಗಳನ್ನು ವೈಜ್ಞಾನಿಕ ಸಂಶೋಧನೆಗಳನ್ನು ತೋರಿಸಿದರು ಕೂಡ ವಿವಿಧ ಬಣ್ಣಗಳನ್ನು ಅರ್ಥೈಸುವಾಗ ಸಾಂಸ್ಕೃತಿಕ ವ್ಯತ್ಯಯಗಳಿರುತ್ತವೆ ಇದೀಗ ಸಾಂಸ್ಕೃತಿಕ ವ್ಯತ್ಯಯಗಳನ್ನು ಕುರಿತು ತಿಳಿದುಕೊಳ್ಳೋಣ ಕೆಂಪು ಬಣ್ಣವು ಚೀನಾದ ವಿವಿಧ ಸಂಸ್ಕೃತಿಗಳಲ್ಲಿ ವಿವಿಧ ಅರ್ಥಗಳನ್ನು ಸಂಕೇತಿಸುತ್ತದೆ ಚೀನಾದಲ್ಲಿ ಇದು ಶುಭಫಲವನ್ನು ಸಂಕೇತಿಸಿದರೆ ಬಹುಪಾಲು ಕೊರಿಯನ್ನರಿಗೆ ಇದು ವಿರುದ್ಧವಾಗಿದೆ ಫ್ರಾನ್ಸ್ ಮತ್ತು ಬ್ರಿಟನ್ ನಂತಹ ದೇಶಗಳಲ್ಲಿ ಕೆಂಪು ಬಣ್ಣ ಪೌರುಷವನ್ನು ಪ್ರತಿಪಾದಿಸುತ್ತದೆ ಜಪಾನ್ ನಲ್ಲಿ ಸಂತೋಷವನ್ನು ವ್ಯಕ್ತಪಡಿಸಿದರೆ ಘಾನಾದಲ್ಲಿ ದುಃಖ ತೋರ್ಪಡಿಸುವ ಸಂಕೇತವಾಗಿದೆ ಆಫ್ರಿಕಾದ ಇನ್ನೂ ಕೆಲವು ದೇಶಗಳಲ್ಲಿ ಕೆಂಪು ಬಣ್ಣವನ್ನು ವಾಮಾಚಾರ ಹಾಗೂ ಸಾವಿನ ಸಂಕೇತವಾಗಿ ನೋಡಲಾಗುತ್ತದೆ ಸಹಯೋಗದ ಸಂದರ್ಭದಲ್ಲಿ ಕೆಂಪು ದಿರಿಸಿನಲ್ಲಿ ಇರುವ ಜನರು ಆಕರ್ಷಕವಾಗಿ ಕಾಣುತ್ತಾರೆ ಆದರೆ ಸಾಧನೆಯ ಸನ್ನಿವೇಶಗಳಲ್ಲಿ ಕೆಂಪು ಋಣಾತ್ಮಕ ಹಾಗೂ ನಿಯಂತ್ರಿಸಬೇಕಾದ ಬಣ್ಣವಾಗಿದೆ ಎಂಬುದನ್ನು ಸಂಶೋಧಕರು ಹೇಳುತ್ತಾರೆ ಸಾಮರ್ಥ್ಯವನ್ನು ಅಳೆಯುವ ಬೌದ್ಧಿಕ ಸಾಧನೆಯ ಸಂದರ್ಭದಲ್ಲಿ ಕೆಂಪು ಬಣ್ಣವನ್ನು ಸೋಲಿನೊಂದಿಗೆ ಹಾಗೂ ಹಸಿರು ಬಣ್ಣವನ್ನು ಯಶಸ್ಸಿನೊಂದಿಗೆ ಸಂಕೇತಿಸಲಾಗುತ್ತದೆ ಈ ಸಂಶೋಧನೆಗಳ ಹೊರತಾಗಿ ಸಾಮಾನ್ಯವಾಗಿ ಜನರ ಮನಸ್ಸಿನಲ್ಲಿ ಕೆಂಪು ಬಣ್ಣವು ಎದ್ದುಕಾಣುವ ಶಕ್ತಿ ಮತ್ತು ಉತ್ಸಾಹದ ಪ್ರತೀಕವಾಗಿದ್ದು ಇದನ್ನು ಮಾರುಕಟ್ಟೆ ತಂತ್ರದಲ್ಲಿ ಆಗಾಗ್ಗೆ ಬಳಸಲಾಗುತ್ತದೆ ಈ ಅಂಶವನ್ನು ದೃಢೀಕರಿಸಲು ವಿವಿಧ ಬ್ರಾಂಡ್ ಗಳ ಬಣ್ಣಗಳ ವಿಶ್ಲೇಷಣೆಯನ್ನು ಒಳಗೊಂಡಿರುವ ರೆಬೆಕಾ ಗ್ರಾಸ್ ರವರ ಆಸಕ್ತಿದಾಯಕ ಲೇಖನವನ್ನು ಇಲ್ಲಿ ಉಲ್ಲೇಖಿಸಲು ಬಯಸುತ್ತೇನೆ ಆಕೆ ಕೆನಡಾದ ಚಳಿಗಾಲದ ವಾತಾವರಣಕ್ಕೆ ಹೊಂದುವ ಬೆಚ್ಚಗಿನ ಉಡುಪು ಮಾರಾಟಮಾಡುವ ಕೊಂಬಿ ಎಂಬ ಬ್ರಾಂಡ್ ನ ಕುರಿತು ಉಲ್ಲೇಖಿಸುತ್ತಾರೆ ಕೆನಡಾದ ಧ್ವಜದಲ್ಲಿ ಕಂಡುಬರುವ ಹಾಗೂ ಬೆಚ್ಚಗಿನ ಭಾವವನ್ನು ಉದ್ರೇಕಿಸುವ ಕೆಂಪು ಬಣ್ಣದ ಜೊತೆಗೆ ಈ ಬ್ರಾಂಡ್ ಗುರುತಿಸಿಕೊಳ್ಳುತ್ತದೆ ಸ್ವೀಡಿಶ್ ಡೆಮೊಕ್ರೆಟಿಕ್ ಯೂತ್ ಲೀಗ್ ಸ್ವೀಡಿಶ್ ಡೆಮೊಕ್ರೆಟಿಕ್ ಪಕ್ಷದ ಸಾಂಪ್ರದಾಯಿಕ ಚಿನ್ಹೆಯಾಗಿರುವ ಹಾಗೂ ರಾಜಕೀಯ ಸಹಯೋಗದಲ್ಲಿ ಪ್ರಧಾನ ಪಾತ್ರ ವಹಿಸುವ ಕೆಂಪು ಬಣ್ಣವನ್ನು ದೃಷ್ಟಿಗೆ ಗೋಚರಿಸುವಂತೆ ಬಳಸಿಕೊಂಡಿರುವುದನ್ನು ಕೂಡ ಆಕೆ ಉಲ್ಲೇಖಿಸುತ್ತಾರೆ ನೀಲಿ ಬಣ್ಣವು ಶಾಂತಿಯನ್ನು ಸಂಕೇತಿಸುವುದರ ಜೊತೆಗೆ ಆಕಾಶದ ನೀಲಿಯೊಂದಿಗೂ ಅಥವಾ ಸಮುದ್ರದೊಂದಿಗೂ ಹೋಲಿಸಲಾಗುತ್ತದೆ ಹಲವು ದೇಶಗಳಲ್ಲಿ ಇದನ್ನು ಪೌರುಷದ ಬಣ್ಣವಾಗಿಯೂ ನೋಡಲಾಗುತ್ತದೆ ಇದಕ್ಕೆ ಹೊರತಾದಂತೆ ಇರಾನ್ ನಲ್ಲಿ ನೀಲಿ ಬಣ್ಣವನ್ನು ಅಹಿತಕರ ಎನ್ನಲಾಗುತ್ತದೆ ಧನಾತ್ಮಕ ಅಂಶಗಳನ್ನು ಹೊರತುಪಡಿಸಿ ಈ ಬಣ್ಣವು ಋಣಾತ್ಮಕ ಅರ್ಥವನ್ನು ಕೊಡುತ್ತದೆ ನಿರುತ್ಸಾಹ ಹಾಗೂ ಖಿನ್ನತೆಯ ವರ್ತನೆಯನ್ನು ನೀಲಿ ಬಣ್ಣ ವ್ಯಕ್ತಪಡಿಸುತ್ತದೆ ನೀಲಿಬಣ್ಣದ ಸಕಾರಾತ್ಮಕ ಅಂಶಗಳನ್ನು ಮಾರುಕಟ್ಟೆಯ ತಂತ್ರಗಾರಿಕೆಯಲ್ಲಿ ಪರಿಣಾಮಕಾರಿಯಾಗಿ ಬಳಸಿಕೊಂಡ ಒಂದು ನಿರ್ದಿಷ್ಟ ಅಂಡ್ ಬ್ರಾಂಡ್ ಎಂದರೆ ವ ಹಿಂಗ್ ಜನರಲ್ ಸ್ಟೋರ್ ಇದನ್ನು ಗಾಢ ನೀಲಿಯೊಂದಿಗೆ ತಿಳಿನೀಲಿಯನ್ನು ಸಂಯೋಜಿಸಿ ಶ್ರೀಮಂತ ನೋಟ ನೀಡುವಂತೆ ಬಳಸಲಾಗಿದೆ ಇದು ಏಷ್ಯಾದ ಪ್ರಕಾಶಮಾನವಾದ ದೀಪಗಳಿಗೆ ಗೌರವ ಸೂಚಿಸುತ್ತದೆ ಜೊತೆಗೆ ನೋಡಿದರೆ ಹಿತನೀಡುವ ಕಣ್ಣು ಆಕಾಶ ಹಾಗೂ ವಾತಾವರಣವನ್ನು ಸಂಕೇತಿಸುತ್ತದೆ ಮತ್ತೊಂದು ನಿದರ್ಶನವೆಂದರೆ ಸಂವಹನ ಹಾಗೂ ನಾಯಕತ್ವ ಗುಣಗಳ ಬಗೆಗಿರುವ ಲೈಫ್ ಕೋಚಿಂಗ್ ಕಂಪನಿ ಸಿಎಜಿಫ್ರಿಎಡ್ ನ ಸಂಕಷ್ಟಗಳ ಚಿತ್ರಣ ಈ ಲೈಫ್ ಕೋಚಿಂಗ್ ಕಂಪನಿಯ ಜಾಹೀರಾತುಗಳಲ್ಲಿ ಇರುವ ನೀಲಿ ಬಣ್ಣ ವೃತ್ತಿಪರತೆ ಹಾಗೂ ಅವಲಂಬನೆಯನ್ನು ಸೂಚಿಸುತ್ತದೆ ಹಸಿರು ಬಣ್ಣದ ಹಲವು ರೂಪಗಳನ್ನು ಮಾರುಕಟ್ಟೆ ತಂತ್ರಗಳಲ್ಲಿ ಬಳಸಲಾಗಿದೆ ಪ್ರಕಾಶಮಾನವಾಗಿದ್ದರು ತಿಳಿಯಾಗಿರುವ ಹಸಿರು ಬಣ್ಣ ಪ್ರಗತಿ ಜೀವಂತಿಕೆ ಹಾಗೂ ನವೀಕರಣವನ್ನು ಸೂಚಿಸಿದರೆ ಗಾಢ ಹಸಿರು ಬಣ್ಣಗಳು ಸಂಪತ್ತು ಅಗಾಧತೆ ಹಾಗೂ ಘನತೆಯನ್ನು ಸೂಚಿಸುತ್ತವೆ ಇಲ್ಲಿ ರೆಬೆಕಾ ಗ್ರಾಸ್ ರವರು 2 ಉದಾಹರಣೆಗಳನ್ನು ಕೊಡುತ್ತಾರೆ ತಾನು ನೀಡುವ ತಾಜಾ ಹಾಗೂ ಆರೋಗ್ಯಕರ ಆಹಾರವನ್ನು ಸೂಚಿಸಲು ಗಾಢ ಹಸಿರು ಬಣ್ಣವನ್ನು ತನ್ನ ಬಿಸಿನೆಸ್ ಕಾರ್ಡ್ ನಲ್ಲಿ ಬಳಸಿರುವ ಅಲ್ಬಹಾಕಾ ರೆಸ್ಟೋರೆಂಟ್ ಒಂದು ಉದಾಹರಣೆ ಕೋಕೊರೋ ಮತ್ತು ಮೊಯಿ ಬ್ರಾಂಡ್ ಗಳು ಹೆಲ್ಸಿಂಕಿ ಯಲ್ಲಿ ತಮ್ಮ ದಾರಿ ಬದಿಯ ಆಹಾರ ಮೇಳಗಳನ್ನು ಪ್ರಚಾರ ಮಾಡಲು ಬಳಸಿದ ಬಣ್ಣಗಳು ಆಕೆ ಕೊಡುವ ಮತ್ತೊಂದು ಉದಾಹರಣೆ ಅಲ್ಲಿ ಉಪಯೋಗಿಸಲಾದ ಪ್ರತಿದೀಪಕ ಹಸಿರು ಏಷ್ಯಾದ ರಾತ್ರಿ ಮಾರುಕಟ್ಟೆಗಳಲ್ಲಿ ಬೆಳಗುವ ನಿಯಾನ್ ದೀಪಗಳನ್ನು ಸಂಕೇತಿಸುವುದರ ಜೊತೆಗೆ ಅಂತಹ ಸಂದರ್ಭದಲ್ಲಿ ಜನರು ಬಯಸುವ ತಾಜಾ ಹಾಗೂ ಪ್ರಯೋಗಾತ್ಮಕ ಆಹಾರವನ್ನು ಕೂಡ ಸಂಕೇತಿಸುತ್ತದೆ ಅನೇಕ ಸಂಕೇತಗಳನ್ನು ಧ್ವನಿಸುವ ಮತ್ತೊಂದು ಬಣ್ಣ ಕಪ್ಪು ಇದು ಪ್ರತ್ಯೇಕತೆ ಶಕ್ತಿ ಆಧುನಿಕತೆ ಹಾಗೂ ಅತ್ಯುತ್ತಮ ತಂತ್ರಜ್ಞಾನವನ್ನು ಸಂಕೇತಿಸುತ್ತದೆ ಮತ್ತೊಂದು ಕಡೆ ಇದು ಸಾವಿನ ವಾತಾವರಣವನ್ನು ಸಂಕೇತಿಸುವುದರಿಂದ ದುಃಖವನ್ನು ಪ್ರಚೋದಿಸುತ್ತದೆ ಶಕ್ತಿ ಪ್ರತ್ಯೇಕತೆ ಹಾಗೂ ತಂತ್ರಜ್ಞಾನದ ಸಾಮರ್ಥ್ಯವನ್ನು ತೋರಿಸಲು ಇತರೆ ಗಾಢ ಬಣ್ಣಗಳೊಂದಿಗೆ ಕಪ್ಪು ಬಣ್ಣವನ್ನು ಸೇರಿಸಿ ಲೋಹದ ಹಾಗೂ ಹೊಳಪಿನ ರೂಪವನ್ನು ನೀಡಲಾಗುತ್ತದೆ ಬಿಳಿಯ ಬಣ್ಣವು ಪಾವಿತ್ರತೆ ಹಾಗೂ ಮುಗ್ಧತೆಯನ್ನು ಸಂಕೇತಿಸುವುದರಿಂದ ಮಾರುಕಟ್ಟೆಯಲ್ಲಿ ಸರಳತೆ ಪಾವಿತ್ರತೆ ಹಾಗೂ ಪಾರದರ್ಶಕತೆಯನ್ನು ಸೂಚಿಸುವ ಬ್ರ್ಯಾಂಡ್ ಗಳಲ್ಲಿ ಇದನ್ನು ಬಳಸಲಾಗುತ್ತದೆ ಬಣ್ಣಗಳು ಧಾರ್ಮಿಕ ರೀತಿ ನೀತಿಗಳೊಂದಿಗೂ ಸಂಬಂಧವನ್ನು ಹೊಂದಿವೆ ಉದಾಹರಣೆಗೆ ಬ್ರೆಜಿಲ್ ನ ಜನರು ಬ್ರೆಜಿಲ್ ನ ಧ್ವಜದಲ್ಲಿರುವ ಹಸಿರು ಮತ್ತು ಹಳದಿ ಬಣ್ಣಗಳನ್ನು ತಮ್ಮ ದೈನಂದಿನ ಉಡುಗೆ ತೊಡುಗೆಗಳಲ್ಲಿ ಉಡಲು ಬಯಸುವುದಿಲ್ಲ ಈ ಪದ್ಧತಿ ಅಮೇರಿಕಾದ ಪದ್ಧತಿಗಿಂತ ತೀರಾ ಭಿನ್ನವಾದುದು ಅಮೆರಿಕದಲ್ಲಿ ಅಲ್ಲಿನ ಧ್ವಜದ ಬಣ್ಣಗಳನ್ನು ಯಾವುದೇ ರೀತಿಯ ವಸ್ತುಗಳ ಮೇಲೆ ಬಳಸಬಹುದು ಹಾಗೆಯೇ ಬಣ್ಣಗಳು ಧಾರ್ಮಿಕತೆಯನ್ನು ಸಂಕೇತಿಸುತ್ತದೆ ಉದಾಹರಣೆಗೆ ಕೇಸರಿ ಬಣ್ಣವು ಹಿಂದೂಗಳಿಗೆ ಪವಿತ್ರವಾದರೆ ಹಸಿರು ಮುಸ್ಲಿಮರಿಗೆ ಪವಿತ್ರವಾದದ್ದು ವೃತ್ತಿ ಪರ ಸಂವಹನದ ಸಂಧರ್ಭದಲ್ಲಿ ನಾವು ಬಣ್ಣವನ್ನು ಸಾಂದರ್ಭಿಕವಾಗಿ ನೋಡಬೇಕು ಇವುಗಳ ಮಾನವಿಕ ಹಿನ್ನಲೆಯನ್ನು ಗಮನಿಸಿದರೆ ನಮಗೆ ಒಂದು ವಿಸ್ತಾರವಾದ ಮಾಡೆಲ್ ದೊರೆಯುವುದು ಇದು ಬಣ್ಣ ಹಾಗು ಅದಕ್ಕೆ ಸಂಬಂದಿಸಿದ ಪರಿಣಾಮ ಹಾಗು ಅರ್ಥವನ್ನು ತಿಳಿದುಕೊಳ್ಳಬೇಕಾದ ಅವಶ್ಯಕತೆ ಇದೆ ಈ ವಾದದ ಪ್ರಕಾರ ಬಣ್ಣವು ಅಶಾಬ್ದಿಕ ದೃಶ್ಯ ಪ್ರಚೋದಕವಾಗಿದ್ದು ವ್ಯಕ್ತಿಯು ಧರಿಸಿರುವ ನಿರ್ದಿಷ್ಟ ಬಣ್ಣವನ್ನು ಆಧರಿಸಿ ಆತನ ಕುರಿತು ವಿವಿಧ ಮಾಹಿತಿಯನ್ನು ಸಂಕೇತಿಸುತ್ತದೆ ಇದು ಹಲವು ಅರ್ಥಗಳನ್ನು ಒಳಗೊಂಡಿದ್ದು ಮನಃಶಾಸ್ತ್ರೀಯ ಸಂಬಂಧವನ್ನು ಹೊಂದಿದೆ ಈ ಸಂಬಂಧವು ಬಣ್ಣಗಳ ಸ್ವಾಭಾವಿಕ ಗುಣಗಳು ಹಾಗೂ ಸರಳ ಮತ್ತು ಹುರುಳಿಲ್ಲದ ಹಿತಕರ ಅಹಿತಕರ ಸಂಕೇತಗಳಿಗೂ ಮೀರಿದ್ದಾಗಿದೆ ನಮ್ಮ ಮೆದುಳು ಅವುಗಳನ್ನು ತಕ್ಷಣದಲ್ಲಿ ಹಾಗೂ ಸ್ವಯಂಚಾಲಿತವಾಗಿ ಪ್ರಕ್ರಿಯೆಗೊಳಪಡಿಸಲು ಸಮರ್ಥವಾಗಿದೆ ಅಮೌಖಿಕ ಸಂವಹನದ ಈ ಅಂಶವನ್ನು ಕುರಿತು ಮಾತನಾಡುವ ಒಂದು ಆಸಕ್ತಿಕರ ಪುಸ್ತಕವನ್ನು ಇಲ್ಲಿ ಉಲ್ಲೇಖಿಸಲು ಬಯಸುತ್ತೇನೆ ಇದು ಜಾನ್ ಗೇಜ್ ರವರ ಪುಸ್ತಕ 1999 ರಲ್ಲಿ ಪ್ರಕಟವಾದ ಈ ಪುಸ್ತಕದ ಶೀರ್ಷಿಕೆ 'ಕಲರ್ ಅಂಡ್ ಕಲ್ಚರ್ ಪ್ರಾಕ್ಟೀಸ್ ಅಂಡ್ ಮೀನಿಂಗ್ ಫ್ರಮ್ ಅಂಟಿಕ್ವಿಟಿ ಟು ಅಬ್ಸ್ತ್ರಾಕ್ಷನ್' ಇಲ್ಲಿ ಲೇಖಕರು ಹೇಳುವಂತೆ ಬಣ್ಣವು ಅನಿಶ್ಚಿತವಾಗಿ ಘಟಿಸುವ ಐತಿಹಾಸಿಕ ಸಂಭವವಾಗಿದ್ದು ಇದರ ಅರ್ಥವನ್ನು ಭಾಷೆಯಂತೆ ನಿರ್ದಿಷ್ಟ ಸಂದರ್ಭದಲ್ಲಿ ಪ್ರಯೋಗಿಸುವ ಹಾಗೂ ವ್ಯಾಖ್ಯಾನಿಸುವ ಮೂಲಕ ಅರ್ಥೈಸಿಕೊಳ್ಳಬೇಕು ಇಲಿಯಟ್ ಹಾಗೂ ಮೇಯರ್ ರಂತಹ ಶಾಸ್ತ್ರಜ್ಞರು ಒಂದು ನಿರ್ದಿಷ್ಟ ಬಣ್ಣದ ಅರ್ಥವನ್ನು ಸಂದರ್ಭ ಅಥವಾ ಅದು ಮುಖಾಮುಖಿಯಾದ ಪರಿಸರದಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ ಸಂದರ್ಭವು ನಾವು ಬಣ್ಣವನ್ನು ಗ್ರಹಿಸುವ ರೀತಿಯ ಮೇಲೆ ಪರಿಣಾಮ ಬೀರಿ ಬಣ್ಣದ ಕುರಿತು ಹೆಚ್ಚುವರಿ ಅರ್ಥ ಹಾಗೂ ಮಾಹಿತಿಯನ್ನು ನೀಡುತ್ತದೆ ಉದಾಹರಣೆಗೆ ಒಂದು ವಸ್ತುವನ್ನು ಇಟ್ಟಿರುವ ಪರಿಸರ ಅದರ ಆಕಾರ ವಿನ್ಯಾಸ ಎಲ್ಲವೂ ಆ ವಸ್ತುವಿನ ಮೇಲಿನ ಬಣ್ಣದ ಕುರಿತು ಅಧಿಕ ಮಾಹಿತಿಯನ್ನು ನೀಡುತ್ತದೆ ಏನೇ ಇರಲಿ ಬಣ್ಣಗಳು ನಮ್ಮ ವ್ಯಕ್ತಿತ್ವದ ಕುರಿತು ಬೇರೆಯವರಿಗೆ ಸುಳಿವನ್ನು ಬಿಟ್ಟು ಕೊಡುತ್ತಾ ನಮ್ಮ ವೈಯಕ್ತಿಕ ಹಾಗೂ ವೃತ್ತಿ ಬದುಕಿನ ಮೇಲೆ ಪರಿಣಾಮ ಬೀರುತ್ತವೆ ಎಂದು ಹೇಳಬಹುದು ಬೆಳಗ್ಗೆ ಎದ್ದು ಕಣ್ಣು ಬಿಟ್ಟ ತಕ್ಷಣ ಮೆದುಳಿನಲ್ಲಿ ಏಳು ಮಿಲಿಯನ್ ಬಣ್ಣಗಳು ಪ್ರವಾಹೋಪಾದಿಯಲ್ಲಿ ತುಂಬಿಹೋಗುತ್ತದೆ ಬಣ್ಣಗಳು ಕೆಲವೊಮ್ಮೆ ತಲೆನೋವನ್ನು ತಂದೊಡ್ಡುತ್ತವೆ ಬಣ್ಣಗಳ ಹಿಂದಿನ ಮನಃಶಾಸ್ತ್ರವನ್ನು ಅರ್ಥೈಸಿಕೊಂಡರೆ ಜಗತ್ತನ್ನು ಎದುರಿಸಲು ಸನ್ನದ್ಧರಾದಂತೆ ಮೂಲ ಬಣ್ಣಗಳನ್ನು ಅರ್ಥಮಾಡಿಕೊಂಡರೆ ಉತ್ತಮ ಉದ್ಯಮಿ ಆಗುವುದಲ್ಲದೆ ಹೆಚ್ಚು ಮಾರಾಟವನ್ನು ಮಾಡಬಹುದು ಕೆಲವು ಬಣ್ಣಗಳ ಶಕ್ತಿಯನ್ನು ನೀವು ಜನರ ಮೇಲೆ ಪ್ರಭಾವ ಬೀರಲು ಮತ್ತು ನಿಮ್ಮನ್ನು ಪ್ರೇರಕಶಕ್ತಿಯಂತೆ ರೂಪಿಸಿಕೊಳ್ಳಲು ಬಳಸಬಹುದು ವರ್ಣ ಮನಃಶಾಸ್ತ್ರಜ್ಞದ ಜ್ಞಾನದಿಂದ ಕೇವಲ ವ್ಯಕ್ತಿಯೊಬ್ಬನ ಕಾರ್ ನ ಬಣ್ಣವನ್ನು ನೋಡುತ್ತಲೇ ಆತನ ವ್ಯಕ್ತಿತ್ವವನ್ನು ತಿಳಿಯಬಹುದು ನಾವು ಜಗತ್ತನ್ನು ಏಳು ಮಿಲಿಯನ್ ಬಣ್ಣಗಳಿಂದ ನೋಡುತ್ತೇವೆಯಾದರೂ ಬಹಳಷ್ಟು ಜನರಿಗೆ ತಮ್ಮ ಚಿತ್ತ ಹಾಗೂ ಕೊಳ್ಳುವಿಕೆಯ ನಿರ್ಧಾರಗಳ ಮೇಲೆ ಬಣ್ಣಗಳು ಪ್ರಭಾವ ಬೀರುತ್ತವೆ ಎಂಬುದರ ಸಣ್ಣ ಸುಳಿವು ಕೂಡ ಇರುವುದಿಲ್ಲ ಕೆಲವು ಬಣ್ಣಗಳನ್ನು ಧರಿಸುವುದರಿಂದ ಹಲವು ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಯಶಸ್ಸನ್ನು ಸಾಧಿಸಲು ಜನರು ಸಹಕರಿಸುತ್ತಾರೆ ಉದಾಹರಣೆಗೆ ನಾಳೆ ನಿಮಗೆ ಒಂದು ಸಂದರ್ಶನವಿದೆ ಎಂದು ಭಾವಿಸಿ ನಿಮಗೆ ಆ ಕೆಲಸ ಅತ್ಯಗತ್ಯವಾದದ್ದು ಆದರೆ ನಿಮಗಿಂತ ಮೊದಲು ಹಾಗೂ ನಂತರ ಅಭ್ಯರ್ಥಿಗಳ ದೊಡ್ಡ ಪಟ್ಟಿಯೇ ಇದೆ ನೀಲಿ ಬಣ್ಣವು ನಿಷ್ಠೆ ಮತ್ತು ನಂಬಿಕೆಯನ್ನು ಸಂಕೇತಿಸುವುದರಿಂದ ಸಂದರ್ಶನಕ್ಕೆ ನೀಲಿ ದಿರಿಸಿನಲ್ಲಿ ಹೋದರೆ ನಿಮ್ಮನ್ನು ನೇಮಕಾತಿ ಮಾಡಿಕೊಳ್ಳುವ ವ್ಯವಸ್ಥಾಪಕರು ಅಪ್ರಜ್ಞಾಪೂರ್ವಕವಾಗಿ ನಿಮ್ಮ ಮೇಲೆ ಹೆಚ್ಚಿನ ನಂಬಿಕೆ ಇಡುವರು ನಿಮಗೆ ಬಹುದೊಡ್ಡ ವ್ಯವಹಾರದ ಒಪ್ಪಂದವೊಂದು ದೊರಕುವ ಅಥವಾ ಪ್ರಮುಖ ಘಟನೆಯೊಂದು ಜರುಗುವ ಸಂಭವವಿದೆ ಎಂದಿಟ್ಟುಕೊಳ್ಳಿ ಆಗ ನೀವು ಧರಿಸುವ ನೀಲಿಬಣ್ಣದ ವಸ್ತ್ರವು ನಿಮ್ಮನ್ನು ಹೆಚ್ಚು ನಂಬುಗೆಗೆ ಅರ್ಹನೆಂದು ತೋರ್ಪಡಿಸಿ ಆ ಒಪ್ಪಂದ ನಿಮ್ಮ ಕಡೆಗೆ ವಾಲುವ ಸಂಭವ ಹೆಚ್ಚಿರುತ್ತದೆ ಇದು ಒಂದು ಬಣ್ಣ ಬೀರಬಹುದಾದ ಪ್ರಭಾವದ ಕುರಿತು ಒಂದು ಉದಾಹರಣೆಯಷ್ಟೆ ಮತ್ತೊಂದು ಪ್ರಮುಖ ಬಣ್ಣ ಕಪ್ಪು ಇದು ಅಷ್ಟೇನೂ ಉತ್ತೇಜನಕಾರಿಯಲ್ಲದಿದ್ದರೂ ನೋಡುಗನ ಮೇಲೆ ಅತ್ಯಂತ ಶಕ್ತಿಯುತವಾದ ಮಾನಸಿಕ ಪರಿಣಾಮವನ್ನುಂಟು ಮಾಡುತ್ತದೆ ಕಪ್ಪುಬಣ್ಣವು ಶಕ್ತಿ ಮತ್ತು ಅಧಿಕಾರವನ್ನು ಪ್ರತಿಫಲಿಸುತ್ತದೆ ಎಂದು ಈ ಬಣ್ಣದ ಹಿಂದಿನ ಮನಶ್ಶಾಸ್ತ್ರ ಹೇಳುತ್ತದೆ ಆದರೆ ಇದು ವ್ಯಕ್ತಿಯನ್ನು ಅಮಂಗಳನಂತೆ ಅಥವಾ ದುಷ್ಟನಂತೆಯು ತೋರ್ಪಡಿಸಬಹುದು ಅಧಿಕಾರಯುತ ಪುರುಷನನ್ನು ಬಯಸುವ ಸ್ತ್ರೀಯನ್ನು ಆಕರ್ಷಿಸಲು ಕಪ್ಪು ವಸ್ತ್ರಗಳು ಸಹಕಾರಿಯಾಗಿವೆ ಅಧಿಕ ತೂಕವನ್ನು ಹೊಂದಿದ್ದು ತೆಳ್ಳಗೆ ಕಾಣಲು ಬಯಸುವವರಿಗೆ ಕಪ್ಪು ಬಣ್ಣ ಪರಿಣಾಮಕಾರಿಯಾದುದು ಪ್ರಮುಖ ಬಣ್ಣಗಳು ಹಾಗೂ ಅವುಗಳ ಹಿಂದಿನ ಮನಃಶಾಸ್ತ್ರವನ್ನು ಮಾತ್ರವಲ್ಲದೆ ಈ ಜ್ಞಾನವನ್ನು ವ್ಯಕ್ತಿಯೊಬ್ಬನ ವ್ಯಕ್ತಿತ್ವವನ್ನು ಅರಿತುಕೊಳ್ಳಲು ಹೇಗೆ ಬಳಸಬೇಕು ಎಂಬುದನ್ನು ತಿಳಿಯಬೇಕು ಮನಃಶಾಸ್ತ್ರವನ್ನು ನೀವು ಹಿಂದೊಮ್ಮೆ ಓದಿದ್ದರೆ ವ್ಯಕ್ತಿಯೊಬ್ಬನ ಸುತ್ತಮುತ್ತ ಇರುವ ಬಣ್ಣಗಳು ಆ ವ್ಯಕ್ತಿಯ ವ್ಯಕ್ತಿತ್ವದ ಕುರಿತು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತಿಳಿಸುತ್ತವೆ ಎಂಬುದು ನಿಮಗೆ ತಿಳಿಯುತ್ತದೆ ವ್ಯಕ್ತಿ ಹೊಂದಿರುವ ಕಾರ್ ಗಳು ಬಟ್ಟೆಗಳು ಮತ್ತು ಗ್ಯಾಜೆಟ್ಗಳ ಮೇಲೆ ಗಮನಹರಿಸುವುದೇ ಇದರ ಹಿಂದಿನ ಗುಟ್ಟು ನೀವು ಒಂದು ಜಿಮ್ ಗೆ ಹೋದಂತೆ ಭಾವಿಸಿ ಅಲ್ಲಿ 15 ವಿವಿಧ ಜನರು ಆರೋಗ್ಯವಂತರಾಗಲು ಹಾಗೂ ಬಲಶಾಲಿಗಳಾಗಲು ಕಸರತ್ತು ನಡೆಸುತ್ತಿರುವುದನ್ನು ನೋಡುವಿರಿ ಅವರ ಐಪಾಡ್ ಗಳು ವಾಚ್ ಗಳು ಬೂಟುಗಳು ಅಥವಾ ನೀರಿನ ಬಾಟಲಿಗಳನ್ನು ಗಮನಿಸಿದರೆ ಅವರ ವ್ಯಕ್ತಿತ್ವವನ್ನು ಅರಿಯಬಹುದು ಆದ್ದರಿಂದ ಇದನ್ನು ಅಮೌಖಿಕ ಸಂವಹನದ ಉದಯೋನ್ಮುಖ ಆಯಾಮವೆಂದು ಅರ್ಥೈಸಿಕೊಳ್ಳಬಹುದು ಈಗ ನಾನು ಚರ್ಚಿಸಲಿರುವ ಮತ್ತೊಂದು ಅಂಶ ಒಳ್ಫ್ಯಾಕ್ಟಿಕ್ಸ್ ಅಂದರೆ ವಾಸನೆ ಮತ್ತು ಸುವಾಸನೆಯ ಮುಖೇನ ಸಂವಹಿಸುವುದು ಇದು ಆಂಗಿಕ ಭಾಷೆಯಲ್ಲಿ ಕಡೆಗಣಿಸಲ್ಪಟ್ಟ ಹಾಗೂ ಕಡಿಮೆ ಅಧ್ಯಯನ ನಡೆಸಿದ ಅಂಶವಾಗಿದ್ದು ಇತ್ತೀಚೆಗಷ್ಟೇ ಪ್ರಾಮುಖ್ಯತೆಯನ್ನು ಪಡೆದಿದೆ ನಮ್ಮ ಸಾಮಾಜಿಕ ಕಾರ್ಯಗಳಲ್ಲಿ ಸುವಾಸನೆ ನಿರ್ದಿಷ್ಟ ಪಾತ್ರವನ್ನು ಹೊಂದಿದ್ದು ಮನಃಶಾಸ್ತ್ರೀಯವಾಗಿಯೂ ಪ್ರಾಮುಖ್ಯತೆಯನ್ನು ಪಡೆದಿದೆ ಮೇಲ್ನೋಟಕ್ಕೆ ಹಿತಕರವಾದ ಸುವಾಸನೆಗಳು ಇತರರನ್ನು ಆಕರ್ಷಿಸಿದರೆ ಅಹಿತಕರ ವಾಸನೆಗಳು ಇತರರನ್ನು ಹಿಮ್ಮೆಟ್ಟಿಸುತ್ತವೆ ಆದರೆ ಒಂದು ನಿರ್ದಿಷ್ಟ ವಾಸನೆಯನ್ನು ಹಿತಕರ ಅಥವಾ ಅಹಿತಕರವೆಂದು ಗುರುತಿಸುವುದು ಸುಲಭವಲ್ಲ ನೆನಪಿನೊಂದಿಗೆ ಒಂದು ನಿರ್ದಿಷ್ಟ ವಾಸನೆಯ ಸಹಯೋಗ ಯಾವಾಗಲೂ ಇರುತ್ತದೆ ನಮ್ಮ ಹಳೆಯ ನೆನಪುಗಳು ಕೆಲವು ವಾಸನೆಗಳಿಗೆ ಜೋಡಣೆಗೊಂಡಿದ್ದು ಆ ನಿರ್ದಿಷ್ಟ ವಾಸನೆಯ ಪುನರಾವರ್ತನೆ ನಮ್ಮನ್ನು ಹಿಂದಿನ ದಿನಗಳಿಗೆ ಕರೆದೊಯ್ಯಬಹುದು ಹಾಗೆಯೇ ಪ್ರಸ್ತುತ ಅನುಭವದೊಂದಿಗೆ ವಾಸನೆಯೊಂದು ತಳುಕು ಹಾಕಿಕೊಂಡಿದ್ದರೆ ಅದನ್ನು ನಾವು ನೆನಪಿನಲ್ಲಿ ಪೂರ್ಣವಾಗಿ ಉಳಿಸಿಕೊಳ್ಳುತ್ತೇವೆ ಒಂದು ವಾಸನೆ ಎಚ್ಚರಿಕೆಯ ವ್ಯವಸ್ಥೆಯಾಗಿಯು ಕಾರ್ಯನಿರ್ವಹಿಸುತ್ತದೆ ಕೆಲವು ಸಂಸ್ಕೃತಿಗಳು ಉಳಿದವುಗಳಿಗಿಂತ ವಾಸನೆಯ ಕುರಿತು ಹೆಚ್ಚು ಜಾಗೃತವಾಗಿರುತ್ತವೆ ಮತ್ತು ನಮ್ಮನ್ನು ವಾಸನೆಗಳನ್ನು ಪ್ರಶಂಸಿಸುವ ಸೂಕ್ಷ್ಮಗ್ರಾಹಿಗಳನ್ನಾಗಿ ಮಾಡುತ್ತವೆ ಸಾಂಸ್ಕೃತಿಕ ವ್ಯತ್ಯಯಗಳು ಹಲವು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿಯು ಕಂಡುಬರುತ್ತವೆ ಸಾಮಾನ್ಯವಾಗಿ ಜನರು ದೇಹದ ದುರ್ಗಂಧ ಹಾಗೂ ವಾಸನೆಯನ್ನು ಇಷ್ಟಪಡದ ಕಾರಣ ಕೃತಕವಾಗಿ ತಯಾರಿಸಲಾದ ಸುಗಂಧದ್ರವ್ಯಗಳ ಮೇಲೆ ಹೆಚ್ಚು ಹಣವನ್ನು ವ್ಯಯಿಸುತ್ತಾರೆ ಒಂದು ಅಧ್ಯಯನ ಹೇಳುವಂತೆ ಅಮೇರಿಕಾದಲ್ಲಿ ಬಹಳಷ್ಟು ಜನರು ದೇಹದ ದುರ್ಗಂಧವನ್ನು ಅಪರಾಧದಂತೆ ಭಾವಿಸಿ ದುರ್ಗಂಧ ಸೂಸುವ ದೇಹವುಳ್ಳ ವ್ಯಕ್ತಿಯೊಡನೆ ಮಾತನಾಡುವುದನ್ನು ಅಥವಾ ಸಂವಹಿಸುವುದನ್ನು ನಿಯಂತ್ರಿಸುತ್ತಾರೆ ಆದ್ದರಿಂದ ಅಲ್ಲಿ ಸ್ವಾಭಾವಿಕವಾಗಿ ಬರುವ ದೇಹ ದುರ್ಗಂಧವನ್ನು ಹೋಗಲಾಡಿಸಲು ಬಹಳ ಪ್ರಭಾವಶಾಲಿಯಾದ ಸೆಂಟ್ ಗಳು ಕಲೋನ್ಗಳು ಡಿಯೋ ಗಳು ಆಫ್ಟರ್ಶೇವ್ ಗಳು ಸೇರಿದಂತೆ ಇತ್ಯಾದಿಗಳ ಮಾರುಕಟ್ಟೆಯೇ ಇದೆ ಇದಕ್ಕೆ ವಿರುದ್ಧವಾಗಿ ಅರೇಬಿಕ್ ದೇಶಗಳಲ್ಲಿ ದೇಹ ದುರ್ಗಂಧವನ್ನು ಸ್ವಾಭಾವಿಕ ಅಂಶದಂತೆ ಒಪ್ಪಿಕೊಳ್ಳುವುದನ್ನು ಕಾಣಬಹುದು ವಾಸನೆಗೆ ಸಂಬಂಧಿಸಿದಂತೆ ನಮ್ಮ ಆದ್ಯತೆಗಳು ಸಾರ್ವತ್ರಿಕವಾದುದಲ್ಲ ಆದ್ದರಿಂದ ಅಮೌಖಿಕ ಸಂಕೇತಗಳ ಇತರೆ ವ್ಯಾಖ್ಯಾನಗಳು ಇದೇ ತೆರನಾದದ್ದು ಒಳ್ಫ್ಯಾಕ್ಟಿಕ್ ಅಂತರ ಸಂಸ್ಕೃತಿಯ ಸಂವಹನದ ಮೇಲೆ ಪ್ರಭಾವ ಬೀರುವುದರ ಜೊತೆಗೆ ಸಂಭಾಷಿಸುವ ಬಯಕೆಯನ್ನು ಕುಗ್ಗಿಸುತ್ತದೆ ಸುಗಂಧ ದ್ರವ್ಯಗಳು ನಮ್ಮ ಸ್ವಾಭಾವಿಕ ದೇಹ ದುರ್ಗಂಧದಿಂದ ಪ್ರಭಾವಿತವಾಗಿದೆ ಜೊತೆಗೆ ನಮ್ಮ ನೈರ್ಮಲ್ಯಕ್ಕೆ ಸಂಬಂಧಿಸಿದ ಅಭ್ಯಾಸಗಳಿಂದಲೂ ಹಾಗೂ ಸುಗಂಧದ್ರವ್ಯ ಅಥವಾ ಡಿಯೋ ಗಳ ಆಕಾರದಲ್ಲಿ ಬಳಸುವ ನಿರ್ದಿಷ್ಟ ವಾಸನೆಯಿಂದಲೂ ಪ್ರಭಾವಿತವಾಗಿವೆ ಇದು ಬೆವರನ್ನು ಪ್ರಚೋದಿಸುವ ಕೆಲವು ಚಟುವಟಿಕೆಗಳಿಂದಲೂ ಪ್ರಭಾವಿತವಾಗಿದೆ ಕೆಲವು ಕಾಯಿಲೆಗಳು ದುರ್ಗಂಧವನ್ನು ಹೊಂದಿರುವುದರಿಂದ ಆರೋಗ್ಯ ಕೂಡ ಇದನ್ನು ಪ್ರಭಾವಿಸುತ್ತದೆ ಆದರೆ ವಾಸನೆ ಎಂಬುದು ಕೇವಲ ದೈಹಿಕ ಮತ್ತು ಮಾನಸಿಕ ಅನುಭವವಲ್ಲ ಇದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ವಿದ್ಯಮಾನವಾಗಿದ್ದು ನಮ್ಮ ಆದ್ಯತೆಗಳನ್ನು ಹಾಗೂ ತಿರಸ್ಕಾರಗಳನ್ನು ನಿರ್ಧರಿಸುತ್ತದೆ ಜೊತೆಗೆ ಸಾಮಾಜಿಕ ಸ್ಥಾನ ಆರ್ಥಿಕ ವರ್ಗ ಅಂತಸ್ತು ಮತ್ತು ಶಕ್ತಿಯ ಕುರಿತು ನಿರ್ದಿಷ್ಟ ಸುಳಿವುಗಳನ್ನು ರವಾನಿಸುತ್ತದೆ ಉದಾಹರಣೆಗೆ ಬೆಲೆಬಾಳುವ ಸುಗಂಧ ದ್ರವ್ಯ ಕಲೋನ್ಗಳು ಅಥವಾ ಆಫ್ಟರ್ಶೇವ್ ಗಳನ್ನು ಬಳಸುವುದು ಅಂತಸ್ತು ಮತ್ತು ಸಂಪತ್ತನ್ನು ಸಂಕೇತಿಸುತ್ತದೆ ಮತ್ತೊಂದೆಡೆ ಬೆವರಿನ ದುರ್ಗಂಧ ಹೊರಸೂಸುವ ವ್ಯಕ್ತಿ ಆರ್ಥಿಕವಾಗಿ ಕೆಳದರ್ಜೆಯ ಮತ್ತು ಶ್ರಮದಾಯಕ ಕೆಲಸ ಮಾಡುವವನು ಎಂಬುದನ್ನು ತೋರಿಸುತ್ತದೆ ಹಾಗಾಗಿ ವಾಸನೆಯನ್ನು ಒಂದು ಒಳ್ಳೆಯ ಅಮೌಖಿಕ ಪ್ರಭಾವವನ್ನು ಪರಿಣಾಮಕಾರಿಯಾಗಿ ಸೃಷ್ಟಿಸಲು ಬಳಸಬಹುದು ಸಂಕಷ್ಟದ ಸನ್ನಿವೇಶದಲ್ಲಿ ನಿರ್ದಿಷ್ಟ ಸಂದರ್ಭದಲ್ಲಿ ಒಂದು ಸಕಾರಾತ್ಮಕ ವಾಸನೆಯು ಇತರೆ ಜನರ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಉಂಟುಮಾಡಬಹುದು ಆಸಕ್ತಿಕರ ವಿಷಯವೂ ಏನೋ ಅಂದರೆ ಪಶ್ಚಿಮ ದೇಶಗಳು ಸುವಾಸನೆ ಬಗ್ಗೆ ಹೊಂದಿರುವ ಅಭಿಪ್ರಾಯವು ಸಾರ್ವರ್ತ್ರಿಕ ಅಲ್ಲ ಈ ಸಂದರ್ಭದಲ್ಲಿ ಸಂಶೋಧಕರು ಆಸಕ್ತಿಕರ ಹವ್ಯಾಸ ಮತ್ತು ಆಯ್ಕೆಗಳನ್ನು ಪ್ರಸ್ತುತ ಪಡಿಸಿದ್ದಾರೆ ಇತಿಯೋಪಿಯ ದೇಶದ ಒಂದು ಭಾಗದ ಜನರು ಹಸು ಹಾಕುತ್ತಾರೆ ಇವರಿಗೆ ಹಸುವಿನ ವಾಸನೆಗಿಂತ ಬೇರೆ ಸುವಾಸನೆ ಇಲ್ಲ ಮಾಲಿ ಪ್ರದೇಶದ ಲೋಗೊನ್ ಜನರಿಗೆ ಈರುಳ್ಳಿ ವಾಸನೆ ಅತ್ಯಂತ ಇಷ್ಟ ಉರಿದ ಈರುಳ್ಳಿಯ ಮೈಮೇಲೆ ಹಾಕಿಕೊಳ್ಳುವುದು ಅವರಿಗೆ ಇಷ್ಟ ಆಫ್ರಿಕಾ ದೇಶದ ಬುಚನನ್ ಅವರಿಗೆ ಮಳೆಯ ಸುವಾಸನೆ ತುಂಬಾ ಇಷ್ಟ ಹಾಗೆಯೇ ಪಾಶ್ಚಿಮಾತ್ಯ ರಾಷ್ಟ್ರಗಳ ಇಷ್ಟಗಳು ಸೂಕ್ಷ್ಮತೆಯನ್ನು ಕಾಣುವುದಿಲ್ಲ ಅರಬಿಕ್ ಸಂಸ್ಕೃತಿ ಸುಗಂಧ ದ್ರವ್ಯಕ್ಕೆ ಸಂಬಂಧಿಸಿದಂತೆ ಸಂಕೀರ್ಣವಾದ ಸೌಂದರ್ಯ ಶಾಸ್ತ್ರವನ್ನು ಹೊಂದಿದೆ ಅಲ್ಲಿನ ಮಹಿಳೆಯರು ದೇಹದ ಪ್ರತಿಯೊಂದು ಅಂಗಕ್ಕೆ ಬೇರೆ ಬೇರೆ ರೀತಿಯ ಸುಗಂಧ ದ್ರವ್ಯವನ್ನು ಪೂಸಿಕೊಳ್ಳುತ್ತಾರೆ ಆದರೆ ಇದನ್ನು ಮಹಿಳೆಯರು ಎಲ್ಲರ ಮುಂದೆ ಸಾಮಾಜಿಕ ಸ್ಥಳಗಳಲ್ಲಿ ಬಳಸುವುದಿಲ್ಲ ಪರ ಪುರುಷರ ಮುಂದೆ ಸುಗಂಧ ದ್ರವ್ಯ ಪೂಸಿಕೊಳ್ಳುವುದು ಬೇರೆಯವರನ್ನು ವಶಪಡಿಸಿಕೊಳ್ಳುವಂತೆ ಇರುವುದರಿಂದಅರಾಬಿಕ್ ಮಹಿಳೆಯರುಹೀಗೆ ಮಾಡುವುದಿಲ್ಲ ಈ ಅಂಶವನ್ನು ಜೆಲೆನಾಜೋರ್ಡಾಜೆವಿಚ್ ಫ್ರೆಂಚ್ ದೇಶದ ನಾರಾಮಾನವಶಾಸ್ತ್ರಜ್ನ್ಯಾಅವರಪ್ರಕಾರ ಸುಗಂಧದ್ರವ್ಯವನ್ನುಮೂಸುವುದು ಕೂಡ ನಾವು ಯಾವ ಜಾಗದಿಂದ ಬಂದಿದ್ದೇವೆ ಎಂಬುದರ ಮೇಲೆ ಅವಲಂಬಿತವಾಗಿದೆ ನಾನು ಒಂದು ರೀತಿಯ ಶೋಧನೆಯ ಬಗ್ಗೆ ನಿಮಗೆ ತಿಳಿಸಲು ಇಚ್ಛಿಸುತ್ತೇನೆ ಅಮೆಝನ್ ಪ್ರದೇಶದ ದೇಸಾನ ಬಗ್ಗೆ ನಾವು ಗಮನಿಸಿದರೆ ಗಮನಿಸಿದರೆ ಒಬ್ಬ ವ್ಯಕ್ತಿಯ ದೇಹದಿಂದ ಹೊರಸೂಸುವ ಗಂಧ ಹಲವು ವಾಸನೆಗಳ ಮಿಶ್ರಣ ಅವರು ಇದಕ್ಕೆ ಓಮ ಸೇರಿರಿ ಎಂಬುದು ಇದು ನೈಸರ್ಗಿಕವಾದ ಹಾಗೆಯೆ ವೈಯುಕ್ತಿಕವಾದ ಸುಗಂಧ ಇದನ್ನು ನಾವು ತಿನ್ನುವ ಆಹಾರ ನಮ್ಮ ಭಾವನೆ ಹಾಗು ಸಾಂಧರ್ಭಿಕವಾದ ರೀತಿಯಲ್ಲಿ ಬರುತ್ತದೆ ಇದು ಗರ್ಭಕ್ಕೆ ಕೂಡ ಸಂಬಂಧ ಪಟ್ಟಿರುತ್ತದೆ ನಮ್ಮ ದೇಹದ ವಾಸನೆಯನ್ನು ಹಾಗು ನಮ್ಮ ಅಭ್ಯಾಸವನ್ನು ನಾವು ವೈಜ್ಞಾನಿಕ ರೀಇಟಿಯಲ್ಲಿ ನೋಡಬಹುದು ಪಾಶ್ಚಿಮಾತ್ಯ ವಿಜ್ಞಾನಿಗಳು ಹಾಗೆಯೇ ದೇಸಾನ ಅವರುಗಳು ಕೂಡ ಪ್ರತಿಯೊಂದು ವಾಸನೆಯನ್ನು ವಿವರಿಸುವುದು ಹಾಗು ಸೂಕ್ಷ್ಮವಾದ ತಿಳಿಸುವುದು ಕೂಡ ಆಗಿರುತ್ತದೆ ಕೆಲವು ಕಾರ್ಖಾನೆಗಳು ವಾಸನೆಯ ಮೇಲೆ ಅವಲಂಬಿತವಾಗಿರುತ್ತದೆ ಮಾರುಕಟ್ಟೆಗಳಲ್ಲಿ ವಿವಿಧವಾದ ಸುಗಂಧ ದ್ರವ್ಯಗಳು ಇದ್ದು ಅದನ್ನು ಗಮನಿಸೋಣ ಹಾಗೆಯೇ ಮನೆಯಲ್ಲಿ ಪರಿಶುದ್ಧತೆಯ ಭಾವನೆ ಕೊಡುವ ಹಾಗು ಬೇರೆ ಬೇರೆ ರೀತಿಯ ದ್ರವ್ಯಗಳಾದ ಸುಗಂಧ ಕಲೋನ್ ಇತ್ಯಾದಿಗಳ ಬಗ್ಗೆ ಕೂಡ ಮಾತಾಡೋಣ ಜಪಾನ್ ದೇಶದಲ್ಲಿ ಸುಗಂಧವನ್ನು ಕೆಲಸ ಮಾಡುವ ಸ್ಥಳಗಳಲ್ಲಿ ಬಳಸುತ್ತಾರೆ ಶಿಮ್ಯುಝು ಎಂಬ ಕಟ್ಟಡ ಕಟ್ಟುವ ಹಾಗು ವಾಸ್ತುಶಿಲ್ಪ ಮಾಡುವ ಸಂಸ್ಥೆ ಘಣಕ ಯಂತ್ರದ ಮೂಲಕ ಇಡೀ ಕಟ್ಟಡಕ್ಕೆ ಸುಗಂಧ ದ್ರವ್ಯವನ್ನು ಪೂಸುವ ಕೆಲಸವನ್ನುಮಾಡಿರುತ್ತಾರೆ ಇದರಿಂದ ಕೆಲಸಗಾರ ಒತ್ತಡ ಕಡಿಮೆಯಾಗಿ ಅವರುಕೆಲಸ ಮಾಡುವ ಅವಧಿಯನ್ನು ಹೆಚ್ಚು ಮಾಡಬಹುದು ಜಾಹೀರಾತುದಾರರು ಸುಗಂಧ ತುಂಬಾ ಮುಖ್ಯ ಎಂದು ಭಾವಿಸುತ್ತಾರೆ ಹಾಗು ಬ್ರಿಟನ್ ದೇಶದ ಅಂಗಂಡಿಗಳಲ್ಲಿ ನೈಸರ್ಗಿಕವಾದ ಸುವಾಸನೆಗಳನ್ನು ಬಳಸುತ್ತಾರೆ ಉದಾಹರಣೆಗೆ ಆಗ ತಾನೇ ಒಣಗಿದ ಬಟ್ಟೆಯ ವಾಸನೆ ಚಾಕಲೇಟ್ ಅಥವಾ ಮುಸ್ಕ್ ಅನ್ನು ಹವಾನಿಯಂತ್ರಿತ ಯಂತ್ರಗಳಲ್ಲಿ ಬಳಸುತ್ತಾರೆ ಇದರಿಂದ ಗ್ರಾಹಕರು ತುಂಬಾಖುಷಿಯಾಗುತ್ತಾರೆ ಹಾಗು ಸಕಾರಾತ್ಮಕವಾಗಿ ವರ್ತಿಸುತ್ತಾರೆ ಆದುದರಿಂದ ಸುಗಂಧ ದ್ರವ್ಯಕ್ಕೆ ಹೆಚ್ಚುವ್ಯಾಪಾರೀ ಅಗತ್ಯ ಇದೆ ಎಂದು ಹೇಳಬಹುದು ಈ ವಿಷಯ ನಮ್ಮನ್ನು ನಮ್ಮ ದೈಹಿಕ ಚಹರೆಯ ಬಗ್ಗೆ ಹಾಗು ನಾವು ಬಳಸುವ ಸಂವಹನ ಸಾಧನದ ಬಗ್ಗೆ ಮಾತನಾಡೋಣ ನಮ್ಮ ದೇಹ ಭಾಷೆ ಅನೇಕ ವಿಷಯಗಳನ್ನು ತಿಳಿಸುತ್ತದೆ ಬೇರೆಯವರ ಸಂಗತಿಯನ್ನು ಗುರುತಿಸುವ ಮೊದಲು ಅವರ ದೇಹ ಭಾಷೆಯನ್ನು ಗುರುತಿಸುತ್ತೇವೆ ನಮ್ಮ ಪ್ರಾಥಮಿಕ ಸಂಗತಿಗಳು ಎರಡು ಮುಖ್ಯ ವಿಷಯಗಳ ಮೇಲೆ ಅವಲಂಬಿತವಾಗಿರುತ್ತದೆ ಒಳ್ಳೆಯ ಬಟ್ಟೆ ಹಾಗು ಸರಿಯಾದ ಒಡವೆಗಳು ಒಂದು ಮಾದರಿಯ ಅಭಿಪ್ರಾಯವನ್ನು ಬೆಳಸಲು ಸಹಾಯವಾಗುತ್ತದೆ ಒಂದು ಮಾದರಿಯ ಮಾಹಿತಿಗಳನ್ನು ತಲುಪಿಸಿ ನಮಗೆ ಬೇಕಾದ ರೀತಿಯಲ್ಲಿಪ್ರಭಾವವನ್ನುಉಂಟುಮಾಡಲು ಇವು ನಮಗೆ ಸಹಾಯ ಮಾಡುತ್ತದೆ ಇದೆ ಸಮಯದಲ್ಲಿ ನಮ್ಮ ಆಯ್ಕೆಗಳು ನಮ್ಮ ಸಾಮಾಜಿಕ ಹಾಗು ಆರ್ಥಿಕ ಹಿನ್ನಲೆಯನ್ನು ತೋರಿಸುತ್ತದೆ ಈ ವಿಷಯ ನಮ್ಮ ವ್ಯಾಪಾರ ಹಾಗು ವೃತ್ತಿಪರ ಸನ್ನಿವೇಶಗಳನ್ನು ಮೀರಿಸುತ್ತದೆ ಬೇರೆ ಬೇರೆ ಆರ್ಥಿಕ ಹಿನ್ನಲೆಯ ಜನರು ತಮ್ಮ ದೈಹಿಕ ಹಾಗು ವೃತ್ತಿಪರ ಆಯ್ಕೆಗಳನ್ನು ತಮ್ಮ ಸಾಮಾಜಿಕ ಸ್ಥಾನಮಾನದ ಮೇಲೆ ಅವಲಂಬಿತವಾಗಿರುತ್ತದೆ ನಾವು ವೇಷಭೂಷಣಗಳನ್ನು ಗಮನಿಸಿದರೆ ಕೇಶರಾಶಿಯ ಶೈಲಿ ಸಾಕರ್ ಆಟಗಾರರ ಅಥವಾ ಬೈಕರ್ ಗಳ ಹಾಗು ರಾಜಕಾರಣಿಗಳ ಶೈಲಿಯನ್ನುಗಮನಿಸಿದರೆ ಒಬ್ಬಬ್ಬರ ಶೈಲಿಯು ಒಂದೊಂದು ರೀತಿ ಇರುತ್ತದೆ ಇವು ಅವರ ವಕ್ತಿತ್ವವನ್ನು ತೋರಿಸುತ್ತದೆ ಈ ವಿಷಯಗಳನ್ನು ಸಾಂಪ್ರದಾಯಿಕವಾಗಿ ಜನಾಂಗ ಶಸ್ತ್ರಾಗ್ನ್ಯಾರು ಹಾಗು ನಡವಳಿಕೆ ಬಗ್ಗೆ ಅಧ್ಯಯನ ಮಾಡಿದ ವಿಜ್ನ್ಯಾನಿಗಳು ಈಗ ಸಾಂಸ್ಕೃತಿಕ ಹಾಗು ವ್ಯವಹಾರ ಸಂವಹನದ ಸಂಧರ್ಭದಲ್ಲಿ ಕೂಡ ಬಳುಸುತ್ತೇವೆ ಈ ಅಧ್ಯಯನಗಳನ್ನು ಮಾಡಲು ಪ್ರಾಥಮಿಕ ಕಾರಣವೇನೆಂದರೆ ನಾವು ಬಳಸುವ ವಸ್ತುಗಳು ನಮ್ಮ ಮನಸ್ಥಿತಿಯನ್ನು ತೋರಿಸುತ್ತದೆ ಎಂಬ ಅಭಿಪ್ರಾಯದ ಮೇಲೆ ನಿರ್ಧಾರವಾಗಿದೆ ನಾವು ಹಾಕುವ ಬಟ್ಟೆ ಬಳಸುವ ಅಥವಾ ಆಯ್ಕೆ ಮಾಡುವ ಫೋನ್ ಇರಬಹುದು ನಾವು ಯಾವಾಗಲು ಇಟ್ಟುಕೊಳ್ಳುವ ಹಣದ ಚೀಲ ಇರಬಹುದು ನಾವು ನಮ್ಮಆಯ್ಕೆಗಳನ್ನುತೋರಿಸುವ ಟ್ಯಾಟೊ ಗಳುಇರಬಹುದು ಅಥವಾ ನಮ್ಮ ಭಾವನೆಗಳನ್ನು ತೋರಿಸುವ ಕೆಲಸುಗಳುಇರಬಹುದು ಇವು ನಮ್ಮಲಿಂಗ ಸ್ಥಾನ ವ್ಯಕ್ತಿತ್ವ ಹಾಗು ಯಾವುದಾದರು ಸರಿಯಾದ ಸಮುದಾಯ ಹಾಗು ಪಂಥಕ್ಕೆಸೇರಿರುವುದು ತೋರಿಸುತ್ತದೆ ಸಾಮಾನ್ಯವಾಗಿಹೇಳುವುದಾದರೆ ನಾವು ಬಳಸುವ ಸಾಮಾನುಗಳು ಸ್ವಚ್ಛವಾಗಿ ಅಥವಾ ಒಳ್ಳೆಯ ರೂಪದಲ್ಲಿಇರಬೇಕು ವ್ಹರ್ನ್ನಾಗಿರುವಸೊಂಟದ ಪಟ್ಟಿ ಉಜ್ಜಿ ಸ್ವಚ್ಛವಾಗಿರುವ ಪಾದರಕ್ಷೆಗಳು ಅಥವಾ ಚೆನ್ನಾಗಿಇಟ್ಟುಕೊಳ್ಳದೆ ಇರುವ ಸೂಟ್ಕೇಸ್ ನೋಡಿದರೆ ನಮಗೆ ಇವರುಬಗ್ಗೆ ನಾವು ಹೆಚ್ಚು ಜವಾಬ್ದಾರಿಯುತವಾಗಿ ಇಲ್ಲಎಂದುಅನ್ನಿಸುತ್ತದೆ ಈ ಅಭ್ಯಾಸದಿಂದ ನಾವು ಯಾವುದರಬಗ್ಗೆಯೂ ಹೆಚ್ಚು ಯೋಚಿಸುವುದಿಲ್ಲಎಂಬುದನ್ನು ತೋರಿಸುತ್ತದೆ ಒಬ್ಬವ್ಯಕ್ತಿಯು ಹೆಚ್ಚು ಸೋಮಾರಿ ಹಾಗು ಯಾವುದರ ಬಗ್ಗೆಯೂ ಆಸಕ್ತಿ ಇಲ್ಲಎಂದು ಹೇಳುತ್ತದೆ ನಮ್ಮ ದೈಹಿಕ ಚಹರೆಗಳು ಹಾಗು ಬಳಸುವ ಸಾಮಾನುಗಳು ನಮ್ಮ ಬಗ್ಗೆ ಇತರರು ಇಟ್ಟುಕೊಳ್ಳುವ ಅಭಿಪ್ರಾಯದ ಬಗ್ಗೆ ತಿಳಿಸುತ್ತದೆ ನಾವು ಮಾಡುವ ಆಯ್ಕೆಗಳು ನಾವು ಇರುವ ಸಂದರ್ಭವನ್ನು ತೋರಿಸುತ್ತದೆ ಹಾಗು ನಾವು ಸಂವಹನ ಮಾಡಬೇಕಾಗಿರುವ ರೀತಿಯನ್ನು ಹೇಳುತ್ತದೆ ಇದು ನಮ್ಮಲ್ಲಿ ಸ್ವಲ್ಪ ಎಚ್ಚರವನ್ನುಮೂಡಿಸಬೇಕು ಬೇರೆ ಬೇರೆ ಸಂಸ್ಕೃತಿಯ ಬಗ್ಗೆ ಹಾಗು ಅದರ ಮೌಲ್ಯದ ಬಗ್ಗೆ ಹಾಗೆಯೆ ಬೇರೆಯವರ ಬಗ್ಗೆ ಅನುಭೂತಿಯು ಇರಬೇಕು ಹಾಗು ವ್ಯತ್ಯಾಸಗಳ ಬಗ್ಗೆ ಅರಿವಿರಬೇಕು ನಾವು ಬಳಸುವ ಸಾಮಾನುಗಳು ತಮ್ಮದೇ ಭಾಷೆಯನ್ನು ಹೊಂದಿವೆ ಬಟ್ಟೆಗಳು ಕೂಡ ತಮ್ಮದೇ ಭಾವವನ್ನು ಹೊಂದಿವೆ ಉದಾಹರಣೆಗೆ ಕಾಶ್ಮೀರದ ಅಥವಾ ಹತ್ತಿ ಬಟ್ಟೆಯನ್ನು ನಾವು ಧರಿಸಿದರೆ ಅದು ಧರಿಸಿದವರು ತುಂಬಾ ಉನ್ನತ ರೀತಿಯವರು ಎಂಬುದನ್ನು ತೋರಿಸುತ್ತದೆ ಗಟ್ಟಿಯಾದ ಚರ್ಮದ ಬಟ್ಟೆಗಳನ್ನುಧರಿಸಿದರೆ ಅವರು ಯುದ್ದೋನ್ಮಾದ ಅಥವಾ ಒತ್ತಡ ಹಾಕುವವರು ಆಗಿರುತ್ತಾರೆ ನಾವು ಹಾಕುವ ಪಾದರಕ್ಷೆಗಳು ಒಂದು ರೀತಿಯ ರಾಜಕೀಯ ಹಾಗು ಸ್ಥಾನಮಾನವನ್ನು ಹೇಳುತ್ತದೆ ಒಂದು ಅಧ್ಯಯನದ ಪ್ರಕಾರ ವೃತ್ತಿಪರ ಉಡುಪುಗಳು ಹಾಗು ನಾವು ಕಾಣುವ ರೀತಿ ನಮ್ಮಆತ್ಮವಿಶ್ವಾಸವನ್ನುಹೆಚ್ಚು ಮಾಡುತ್ತದೆ ಹಾಗು ಜನರ ಮನಸ್ಸು ವಿಸ್ತಾರಗೊಳ್ಳಲು ಸಹಾಯವಾಗುತ್ತದೆ ದೈಹಿಕ ಚಹರೆಯ ಅಡಿಯಲ್ಲಿ ಬರುವ ಇನ್ನೊಂದು ಮುಖ್ಯ ಅಂಶ ಅಂದರೆ ಟ್ಯಾಟೂ ಗಳನ್ನೂ ಓದುವ ಬಗೆ ಟ್ಯಾಟೂ ಗಳು ಒಂದು ರೀತಿಯ ದೈಹಿಕ ಚಹರೆಯನ್ನು ಸೂಚಿಸುತ್ತದೆ ಅವುಗಳು ನಮ್ಮ ದೇಹದ ಮೇಲೆ ಯಾವಾಗಲು ಇರುವ ಒಂದು ಅಲಂಕಾರಿಕ ವಸ್ತು ಅದನ್ನು ಸುಲಭವಾಗಿ ತೆಗೆಯಲು ಸಾಧ್ಯವಿಲ್ಲ ಇವುಗಳನ್ನು ತಮ್ಮನ್ನು ತಾವೇ ಮಾರಾಟಮಾಡಿಕೊಳ್ಳಲು ಇರುವ ವಸ್ತುಗಳು ಎಂದು ಹೇಳುತ್ತಾರೆ ಅದು ಒಂದು ಕಲೆ ಮೌನವಾಗಿದ್ದರು ಅನೇಕ ಮಾತುಗಳನ್ನಾಡುವ ಕಲೆ ಇರುವುದನ್ನು ಒತ್ತಿ ಹೇಳುವ ನಮ್ಮ ದೇಹದೊಂದಿಗೆ ಒಂದಾಗುವ ಕಲೆ ಕೆಲವು ಸಂಶೋಧಕರು ಫ್ಯಾಷನ್ ಹಾಗು ಅಂಟಿಫ್ಯಾಷನ್ ಎಂದು ಕರೆಯುತ್ತಾರೆ ಅವರ ಪ್ರಕಾರ ಫ್ಯಾಷನ್ ಅಂದರೆ ಯಾವಾಗಲೂ ಹಾಗು ಪದ್ದತಿಯ ಪ್ರಕ್ರಿಯೆ ಇನ್ನೊಂದು ರೀತಿಯಲ್ಲಿ ನೋಡುವುದಾದರೆ ಆಂಟಿ ಫ್ಯಾಷನ್ ಸ್ವಲ್ಪ ಸಂಪ್ರದಾಯವಾದಿ ಹಾಗು ಅವುಗಳು ಸಾಮಾಜಿಕ ಹಾಗು ಸಾಂಸ್ಕೃತಿಕ ಸಂಬಂಧ ಇರುವಂತೆ ಒಂದು ಬ್ರಾಂತಿಯನ್ನು ಉಂಟು ಮಾಡುತ್ತವೆ ಇಷ್ಟೆಲ್ಲಾ ಹೇಳಿದ ನಂತರ ನಾನು ಸ್ಪಷ್ಟ ಪಡಿಸುವುದೇನೆಂದರೆ ಪರಿಣಾಮಕಾರಿ ಸಂವಹನಕ್ಕೆಸಂದರ್ಭ ಅಗತ್ಯ ನಾವು ಸಂವಹನ ಮಾಡಲು ಬಯಸುತ್ತಿರುವ ಸಂದೇಶ ಯಾವುದು ಹಾಗೆಯೆ ಅದನ್ನುಯಾರಿಗೆ ಕಳುಹಿಸಬೇಕು ಹಾಗು ಅದನ್ನುಹೇಗೆ ಮಾಡಬೇಕು ಎಂಬ ಪ್ರಶ್ನೆಗಳು ತೀರಾ ಅಗತ್ಯವಾಗಿದೆ ನಮ್ಮಉತ್ತಮ ನಾಯಕರಾದ ಮಹಾತ್ಮಾ ಗಾಂಧಿ ಅವರನ್ನು ಸ್ಮರಿಸೋಣ ಪಾಶ್ಚಿಮಾತ್ಯ ಮಾಧ್ಯಮಗಳು ಅವರನ್ನು ಬರಿ ಮೈ ಫಕೀರ ಎಂದು ಕರೆಯುತ್ತಿದ್ದವು ಆದರೆ ಅವರು ಧರಿಸಿದ ಬಟ್ಟೆಯ ರೀತಿ ನಮ್ಮ ದೇಶದ ಜನರೊಂದಿಗೆ ಇರುವ ಒಂದು ಭಾವನಾತ್ಮಕ ಸಂಬಂಧವನ್ನು ಸೂಚಿಸುತ್ತದೆ ನಮ್ಮ ದೇಶವನ್ನು ಅದು ತೋರಿಸುತ್ತದೆ ಜನರ ಭಾವವನ್ನು ಅರ್ಥ ಮಾಡಿಕೊಳ್ಳುವ ಹಾಗು ಅವರ ಸಂದರ್ಭವನ್ನು ಅರಿತು ಧರಿಸುವ ಬಟ್ಟೆ ಅಥವಾ ಫ್ಯಾಷನ್ ಅತ್ಯಂತ ಉತ್ತಮ ಫ್ಯಾಷನ್ ಮುಂದೆ ಬರುವ ಮೌಖಿಕ ಸಂವಹನದ ಬಗ್ಗೆ ಮಾತನಾಡುವೆ